ಆದ್ದರಿಂದ ಈ ಸಂದರ್ಭದಲ್ಲಿ ಎರಡು ಸುರುಳಿಗಳು ತಮ್ಮ ಪರಸ್ಪರ ಪ್ರಚೋದನೆಯನ್ನು M ಎಂದು ನೀಡಲಾಗಿದೆ ಮತ್ತು ಇದು ಒಂದು ಲೋಡ್ impedance ಆಗಿದೆ ಈ ಸರ್ಕ್ಯೂಟ್ ವಾಸ್ತವವಾಗಿ ಹತ್ತಿರದಲ್ಲಿದೆ ಮತ್ತು ಕರೆಂಟನ್ನು i1 ಮತ್ತು i2 ಎಂದು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನೋಡಿದರೆ ಅಂದರೆ ಈ ಸುರುಳಿಯಲ್ಲಿ ಕರೆಂಟ್ ಪ್ರವೇಶಿಸುತ್ತಿದ್ದರೆ ಡಾಟ್ i 1 ಕರೆಂಟ್ ಆದ್ದರಿಂದ i1 ಕರೆಂಟ್ ಈ ರೀತಿ ಚಲಿಸುತ್ತಿದೆ ಆದ್ದರಿಂದ ಇಲ್ಲಿ ಕರೆಂಟ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಆದರೆ ಈ ಸಂದರ್ಭದಲ್ಲಿ i2 ಕರೆಂಟ್ ವಾಸ್ತವವಾಗಿ ಡಾಟ್ ಅನ್ನು ಬಿಡುತ್ತದೆ ಆದ್ದರಿಂದ ಇದರರ್ಥ ಚಿಹ್ನೆಯು ಪರಸ್ಪರ ಅಗತ್ಯವಿಲ್ಲದ ಮ್ಯೂಚುವಲ್ ಇಂಡಕ್ಟನ್ಸ್ ವೋಲ್ಟೇಜ್ ಜನರೇಟರ್ ಅಗತ್ಯವಿಲ್ಲ ಅದು ಚಿಹ್ನೆಯು ಋಣಾತ್ಮಕವಾಗಿರುತ್ತದೆ ಇಲ್ಲಿ ಕರೆಂಟ್ ಪ್ರವೇಶಿಸುತ್ತಿರುವುದರಿಂದ ಅದು ಅದರ ಆಧಾರದ ಮೇಲೆ ಬಿಡುತ್ತಿದೆ ಆದ್ದರಿಂದ ಇದು ZL ಪ್ರತಿರೋಧವಾಗಿದೆ ZL ಅನ್ನು ಆಧರಿಸಿ ಈ ಲೂಪ್ನಲ್ಲಿ ಮೊದಲನೆಯದನ್ನು KVL ಬರೆಯುವುದಾದರೆ ಬರೆಯಿರಿ ಆದ್ದರಿಂದ ಅದು V R1 jω L1 i1 j ωM i2 ಆಗಿರುತ್ತದೆ ಏಕೆಂದರೆ ಚಿಹ್ನೆ ಇರುತ್ತದೆ ಎಂದು ನಾನು ಹೇಳಿದೆ ಏಕೆಂದರೆ ಇಲ್ಲಿ ಕರೆಂಟ್ ಪ್ರವೇಶಿಸುತ್ತಿದೆ ಮತ್ತು ಅದು ಈಗ ಬಿಡುತ್ತಿದೆ ಇದು ಸಮೀಕರಣ 14 ಈ ಲೂಪ್ ನಲ್ಲಿ ಯಾವುದೇ ವೋಲ್ಟೇಜ್ source ಇಲ್ಲ ಆದ್ದರಿಂದ 0 R2 j ωL2 ZL ಏಕೆಂದರೆ ZL ಇದು ಲೋಡ್ ಪ್ರತಿರೋಧವಾಗಿದೆ i2 j ωM i1 ಇದು ಪರಸ್ಪರ ಜೋಡಣೆಯ ಕಾರಣದಿಂದಾಗಿ ಈ ಭಾಗವಾಗಿದೆ ಇದು ಸಮೀಕರಣ 15 ಈಗ ಪರಿಹರಿಸಿದರೆ ನಾನು ಇಲ್ಲಿಂದ ಅರ್ಥೈಸಿಕೊಳ್ಳುತ್ತೇನೆ i2 ಪಡೆಯುತ್ತಿದೆ ಈ ಸಮೀಕರಣದಿಂದ 15 j ωM i1 R2 jω jωL2 ZL ಇದು ಸಮೀಕರಣ 16 ಆದ್ದರಿಂದ ಸಮೀಕರಣ 14 ಮತ್ತು 15 ರಿಂದ ನಾವು V R1 ಅನ್ನು ಪಡೆಯುತ್ತೇವೆ ದಯವಿಟ್ಟು ಸಮಯವನ್ನು ಉಳಿಸಲು ನಾನು ನೇರವಾಗಿ ಬರೆದ ಇದನ್ನು ಪರಿಹರಿಸಿ ದಯವಿಟ್ಟು v i1 ಎಂದರೇನು ಎಂದು ಕಂಡುಹಿಡಿಯಿರ ಈ ಪದವು ω R1 j ωL1 ω2 M2 R2 jω L2 ZL ಅನ್ನು ಪಡೆಯುತ್ತದೆ ಇದು ಪರಸ್ಪರ ಇಲ್ಲದಿದ್ದಾಗ ಇದು R1 j ωL1 ಆ ಕಾಯಿಲ್ 1 ರ ಪ್ರತಿರೋಧವಾಗಿದೆ ಆದ್ದರಿಂದ ಇದನ್ನು ನಾವು V i1 ಎಂದು ಕರೆಯುತ್ತೇವೆ ಈ ಮೊತ್ತವನ್ನು ನಾವು input impadance ಇನ್ಪುಟ್ ಪ್ರತಿರೋಧ ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಇನ್ಪುಟ್ ಪ್ರತಿರೋಧ ಮತ್ತು ಇದು ಪರಸ್ಪರ ಪ್ರಚೋದನೆಯಿಲ್ಲದೆ ಕಾಯಿಲ್ 1 ರ ಸನ್ನಿಹಿತವಾಗಿದೆ ಈಗ ಆದ್ದರಿಂದ Z ಇನ್ಪುಟ್ V i1R1 Jω L1 ಇದು ಆದ್ದರಿಂದ ಮುಖ್ಯವಾಗಿ ಪರಸ್ಪರ ಜೋಡಣೆ ಇಲ್ಲದಿದ್ದಾಗ ನಾವು M 0 ಆಗಿಲ್ಲವೇ ಎಂದು ನೋಡಿ ಆದ್ದರಿಂದ ಈ ನಿಯಮಗಳು ಇರಬಾರದು ಇದು ಕಾಯಿಲ್ 1 ರ ಪ್ರತಿರೋಧವನ್ನು ಕರೆಯುವ ಏಕೈಕ ಅಂಶಗಳಾಗಿವೆ ಆದರೆ ಅದರಿಂದಾಗಿ ಈ ಪದವನ್ನು ಪರಸ್ಪರ ಪ್ರಚೋದನೆಗಾಗಿ ಸೇರಿಸಲಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಕಾಯಿಲ್ನ ಪ್ರತಿರೋಧವನ್ನು ಪ್ರತಿಫಲಿಸುತ್ತದೆ ಅಲ್ಲಿ ω2 M2 ಅನ್ನು ಇದರಿಂದ ಭಾಗಿಸಿ ಇದು ಸಮೀಕರಣ 18 ಆಗಿದೆ ಇದು ಸರಳವಾದ ವಿಷಯವೆಂದರೆ ಇದು ಒಂದು ಅಂತಿಮ ಪರಿಹಾರವನ್ನು ನಾನು ಬರೆದಿದ್ದೇನೆ ಮತ್ತು ಪರಿಹರಿಸುತ್ತೇನೆ ಈಗ ಮುಂದಿನದನ್ನು induced ವೋಲ್ಟೇಜ್ ಆಗಿದೆ ಆದ್ದರಿಂದ ಈ 1 √ 2 ಅನ್ನು ಭಾಗಿಸಿ ಇದು 2 pi f NΦ max √ 2 ಆದ್ದರಿಂದ ಇದು ಈಗ √ 2 π f NΦ ಗರಿಷ್ಠವಾಗಿರುತ್ತದೆ ಇದು RMS ವೋಲ್ಟೇಜ್ ಒಂದು ಸರಳ ವಿಷಯವೆಂದರೆ ನಾನು ಬರೆದದ್ದು Φ ಫ್ಲಕ್ಸ್ Φ Φmax sin t ನಂತರ ವೋಲ್ಟೇಜ್ ಹೇಗೆ ಪ್ರಚೋದಿಸಲ್ಪಡುತ್ತದೆ ಮತ್ತು ನಮಗೆ ತಿಳಿದಿದೆ v ಕಾಯಿಲ್ನಲ್ಲಿ N dΦdt N ತಿರುವುಗಳ ಸಂಖ್ಯೆಯನ್ನು ಹೊಂದಿದೆ ಮತ್ತು ಅದು ಫ್ಲಕ್ಸ್ Φ ಸಂಪರ್ಕ ಆದ್ದರಿಂದ ಇದು 4 44 f N Φmax ವೋಲ್ಟೇಜ್ನ RMS ಮೌಲ್ಯವಾಗಿದೆ ಏಕೆಂದರೆ ಈ ಪದವನ್ನು √ 2 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಇದನ್ನು ಪುನರುಜ್ಜೀವನಗೊಳಿಸಲಾಗುತ್ತದೆ 2 √ 2 √ 2 ಆಗಿರುತ್ತದೆ ಮುಂದೆ ಸಂಖ್ಯಾತ್ಮಕವನ್ನು ತೆಗೆದುಕೊಳ್ಳೋಣ ಸಂಖ್ಯಾತ್ಮಕಗಳು ಸುಲಭವಾದದ್ದು ಕೇವಲ ಲೆಕ್ಕಾಚಾರಗಳು ಸರಿಯಾಗಿರಬೇಕು ಈ ಉದಾಹರಣೆಯನ್ನು ತೆಗೆದುಕೊಳ್ಳಲಾಗಿದೆ ಜೂಮ್ ಅನ್ನು ಸ್ವಲ್ಪಮಟ್ಟಿಗೆ ಕಡಿಮೆ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಆ ಸಂದರ್ಭದಲ್ಲಿ ಮೊದಲು ಸಮಸ್ಯೆಯನ್ನು ನೋಡಿ ಇದು ನಿಜವಾಗಿ ನೀಡಬೇಕಾದದ್ದು ಈ ವಸ್ತುವಿನ ಈ ಭಾಗದಲ್ಲಿ ಸುರುಳಿ ಮತ್ತು ಈ ತಿರುವುಗಳ ಸಂಖ್ಯೆ N 1 500 ತಿರುವುಗಳು ಮತ್ತು ಇಲ್ಲಿ N 2 1000 ತಿರುವುಗಳು ಆಗಿವೆ ಮತ್ತು ಈ ವಸ್ತುವಿಗೆ ನೀಡಲಾದ ಸಾರ್ವಕಾಲಿಕ ಸರಾಸರಿ ಮಾರ್ಗವನ್ನು ಪರಿಗಣಿಸಬೇಕಾಗಿರುವುದು ಅದು 1600 ಆಗಿದೆ ಮತ್ತು ಇದನ್ನು L1 L2 √ M21 ಕಂಡುಹಿಡಿಯಬೇಕು ಪ್ರತಿ ಸುರುಳಿಯು 1 ಆಂಪಿಯರ್ ಕರೆಂಟ್ ದೊಂದಿಗೆ excited ಮತ್ತು ಪ್ರತಿ ಸುರುಳಿಯು ಉತ್ಸುಕವಾಗಿರುತ್ತದೆ 1 ಆಂಪಿಯರ್ ಕರೆಂಟ್ ದೊಂದಿಗೆ ಇದನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಮತ್ತು ಸರಾಸರಿ ಉದ್ದವನ್ನು ಹೇಗೆ ತೆಗೆದುಕೊಳ್ಳುವುದು ಆಯಾಮವನ್ನು ಇಲ್ಲಿಂದ ಇಲ್ಲಿಗೆ ಇಲ್ಲಿಗೆ 4 ಸೆಂಟಿಮೀಟರ್ ಎಂದು ನೀಡಲಾಗಿದೆ ಮತ್ತು ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ 6 ಸೆಂಟಿಮೀಟರ್ ನೀಡಲಾಗಿದೆ ಮತ್ತು ಇಲ್ಲಿ ದಪ್ಪವು 1 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ನಾವು ತೆಗೆದುಕೊಳ್ಳುವ ಸರಾಸರಿ ಮಾರ್ಗದಿಂದ ಇದು ವಾಸ್ತವವಾಗಿ 0 5 ಸೆಂಟಿಮೀಟರ್ ಆಗಿದೆ ಇದನ್ನು ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಇಲ್ಲಿಗೆ ಇಲ್ಲಿಗೆ 6 ಸೆಂಟಿಮೀಟರ್ ನೀಡಲಾಗಿದೆ ಮತ್ತು ವಾಸ್ತವವಾಗಿ ಬದಿಗಳು ಪ್ರತಿಯೊಂದು 3 3 ಸೆಂಟಿಮೀಟರ್ ಆದ್ದರಿಂದ ಬದಿಗಳು ತಲಾ 3 ಸೆಂಟಿಮೀಟರ್ ಇದು 3 ಅಲ್ಲ 2 ಸೆಂಟಿಮೀಟರ್ ಇದು 2 ಸೆಂಟಿಮೀಟರ್ ಇದು 2 ಸೆಂಟಿಮೀಟರ್ ಆದ್ದರಿಂದ ಸರಾಸರಿ ಮಾರ್ಗವು ಈ ಕಡೆ ಇರುತ್ತದೆ ಅದು ಇಲ್ಲಿಂದ ತೆಗೆದುಕೊಳ್ಳುತ್ತಾರೆ ಅದು ಇಲ್ಲಿಗೆ ಇರುತ್ತದೆ ಇದು 1 ಸೆಂಟಿಮೀಟರ್ ಎಚ್ಚರಿಕೆಯಿಂದ ನೋಡಿ ಎಲ್ಲವನ್ನೂ ಗುರುತಿಸಲಾಗಿದೆ ಮತ್ತು ಇಲ್ಲಿ ಇದು 2 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಇದು ಸರಾಸರಿ ಮಾರ್ಗ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಈ ಅಂತರವು 1 ಸೆಂಟಿಮೀಟರ್ ಮತ್ತು ಇಲ್ಲಿ 1 ಸೆಂಟಿಮೀಟರ್ ಕೂಡ ಇದೆ ಆದ್ದರಿಂದ ನಾವು ಮೂರು ವಿಭಿನ್ನ ಮಾರ್ಗವನ್ನು ಕಂಡುಹಿಡಿಯಬೇಕು ಮೂರು ವಿಭಿನ್ನ ಮಾರ್ಗವನ್ನು ಹೊಂದಿದೆ ಮತ್ತು ಇದು ಇಲ್ಲಿಂದ ಬಂದಿದೆ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಇಲ್ಲಿ ಈ ಮಾರ್ಗ ಮತ್ತು ಇನ್ನೊಂದು ಈ ಮಾರ್ಗ ಆದ್ದರಿಂದ ಮೂರು ಮಾರ್ಗಗಳಿವೆ ಮತ್ತು ಎರಡನ್ನೂ ನಾವು ಹೇಳುತ್ತೇವೆ ಇದರಲ್ಲಿ ಯಾವ ಕಾಯಿಲ್ 1 ಆಂಪಿಯರ್ ಕರೆಂಟ್ ನಿಂದ ಉತ್ಸುಕವಾಗಿದೆ ಎಂದು ಮೊದಲು ನಾವು ಪರಿಗಣಿಸುತ್ತೇವೆ i1 1 ಆಂಪಿಯರ್ ಇದನ್ನು ಮರೆತುಬಿಡಿ ಇಲ್ಲಿ ತಿರುವುಗಳು 500 ಮತ್ತು ಇಲ್ಲಿ ತಿರುಗುತ್ತದೆ ಅದು 1000 ತಿರುವುಗಳು ಇಲ್ಲಿ ಇದು 1 ಸೆಂಟಿಮೀಟರ್ ದಪ್ಪವಾಗಿರುತ್ತದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಸರಾಸರಿ ಮಾರ್ಗವನ್ನು 0 5 ಸೆಂಟಿಮೀಟರ್ ಎಂದು ಗುರುತಿಸಲಾಗಿದೆ ಆದ್ದರಿಂದ ಎಲ್ಲವನ್ನೂ ಗುರುತಿಸಲಾಗಿದೆ ನಾವು ಅದನ್ನು ಹೇಗೆ ಮಾಡಿದ್ದೇವೆ ಎಂಬುದನ್ನು ಎಚ್ಚರಿಕೆಯಿಂದ ನೋಡಲು ರೇಖಾಚಿತ್ರವನ್ನು ನೋಡಿದರೆ ಎಲ್ಲವನ್ನೂ ಗುರುತಿಸಲಾಗಿದೆ ಆದ್ದರಿಂದ ಕಂಡುಹಿಡಿಯಬೇಕು ಆದ್ದರಿಂದ L1 L2 M12 M21 ಇವುಗಳನ್ನು ಫಿಗರ್ 18 ನಿಂದ ಕಂಡುಹಿಡಿಯಬೇಕು ಪ್ರತಿ ಕಾಯಿಲ್ 1 ಆಂಪಿಯರ್ ಕರೆಂಟ್ ದೊಂದಿಗೆ ಉತ್ಸುಕವಾಗಿದೆ ಮೊದಲು 1 ಆಂಪಿಯರ್ ಕರೆಂಟ್ ದೊಂದಿಗೆ ಕಾಯಿಲ್ 1 ಉತ್ಸುಕವಾಗಿದೆ ಆದ್ದರಿಂದ ಈಗ ನಾವು ನೋಡಿದರೆ ಅದು reactance L A μ ಎಂದು ಕರೆಯಲ್ಪಡುತ್ತದೆ ಅದು L A µ0 µr ಅಥವಾ ಆಂಪಿಯರ್ ತಿರುವುಗಳು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಸಾಮಗ್ರಿಗಳಿಗಾಗಿ µr 1600 ಎಂದು ನೀಡಲಾಗಿದೆ ಮತ್ತು V R ನಂತೆಯೇ Φ F m R ಎಂದು ನಮಗೆ ತಿಳಿದಿದೆ ನಾನು ಇದೇ ರೀತಿ ಕಂಡುಕೊಳ್ಳುತ್ತೇನೆ Φ F m R ವೆಬರ್ ಈಗ ನಾವು ಮೂರು ವಿಭಿನ್ನ ಮಾರ್ಗಗಳನ್ನು ಹೊಂದಿದ್ದೇವೆ ಆದ್ದರಿಂದ L 1 ಇದು ನಿಜವಾದ ಮಾರ್ಗವಾಗಿದೆ ಎಂದು ನೋಡಿದರೆ ಇದು ನಿಜವಾಗಿ 6 ಇದು 6 ಮತ್ತು ಈ ಕಡೆ 1 ಮತ್ತು ಈ ಕಡೆ 1 ಇದೇ ರೀತಿ ಈ ಕಡೆ ಮತ್ತು ಈ ಕಡೆ ಒಂದೇ ಈ ಕಡೆ ಮತ್ತು ಈ ಕಡೆ ಒಂದೇ ಮತ್ತು ಈ ಕಡೆ 4 1 ಮತ್ತು 4 ಇಲ್ಲಿಂದ ಇಲ್ಲಿಗೆ ಏನು ಕರೆಯಬೇಕು ಇದು 1 ಇಲ್ಲಿಗೆ ಬರುವುದು 1 ಇದನ್ನು ಇಲ್ಲಿಂದ ಇಲ್ಲಿಗೆ 6 ಮತ್ತು ಇಲ್ಲಿ ಅದು 1 ಆಗಿದೆ ಆದ್ದರಿಂದ 6 2 R2 ಆದ್ದರಿಂದ ಈ ನೋಟವನ್ನು ನೋಡಿದರೆ ಕ್ಷಮಿಸಿ L 1 6 1 0 5 2 ಈ ಭಾಗದ ವಾಸ್ತವವಾಗಿ ಇದು 6 ಈ ಭಾಗವು 1 ಈ ಭಾಗವು ವಾಸ್ತವವಾಗಿ 0 5 ಈ ಅಂತರ ವಾಸ್ತವವಾಗಿ 0 ಆದ್ದರಿಂದ ಮತ್ತು ಇನ್ನೊಂದು ಬದಿಯೂ ಸಹ ಇದು 6 1 0 5 2 ಅಲ್ಲ 1 1 ಇಲ್ಲಿ ಒಟ್ಟು 0 5 ಇದು ಸರಾಸರಿ ಮಾರ್ಗವಾಗಿದೆ ಆದ್ದರಿಂದ ಇದನ್ನು ನೋಡಿ ಆದ್ದರಿಂದ ಇದು ವಾಸ್ತವವಾಗಿ 2 4 2 ಆಗಿದೆ ಅಲ್ಲಿ ಈ ಭಾಗದಲ್ಲಿ ಈ ಭಾಗವು 4 ಮತ್ತು ಈ ಭಾಗವು ಈ ಬದಿಗೆ 1 ಎಂದು ಕರೆಯುತ್ತಾರೆ ಮತ್ತು ಇದು 1 ಆದ್ದರಿಂದ 4 2 ಆದ್ದರಿಂದ ಈ ಭಾಗವು ವಾಸ್ತವವಾಗಿ 4 2 ಆದ್ದರಿಂದ ಇದು ವಾಸ್ತವವಾಗಿ 4 2 21 ಸೆಂಟಿಮೀಟರ್ ಅಂದರೆ 0 21 ಮೀಟರ್ ಅದೇ ರೀತಿ L2 ಗೆ ಬಂದರೆ ಅದಕ್ಕೆ 3 1 prime 5 2 4 2 ಅದು 3 ಇಲ್ಲಿದೆ ಈ ಭಾಗವು 1 ನಾನು 3 1 plane ಬದಲಾಗಿ ಪಾಯಿಂಟರ್ ಅನ್ನು ಗುರುತಿಸುತ್ತಿದ್ದೇನೆ 5 ಆಗಿದೆ ಆದ್ದರಿಂದ 3 1 0 5 ಈ ಭಾಗವು 3 1 0 5 2 ರಿಂದ ಗುಣಿಸಿ ನಂತರ 4 ನ್ನು ಕೂಡಿಸಿದಾಗ ಈ ಭಾಗವು 1 ಏಕೆಂದರೆ ಇಲ್ಲಿ ಅದು mark 1 ಆಗಿದೆ ಆದ್ದರಿಂದ ಈ ಭಾಗವು 1 ಆಗಿದೆ ಅಂದರೆ ಇದನ್ನು 1 ಎಂದು ಬರೆಯಲಾಗಿದೆ ಆದ್ದರಿಂದ ಈ ಭಾಗವು 1 ಸೆಂಟಿಮೀಟರ್ ಆದ್ದರಿಂದ 4 1 1 ಆದ್ದರಿಂದ ಏಕರೂಪವಾಗಿರುತ್ತದೆ ಆದ್ದರಿಂದ ಇಲ್ಲಿ ಅದು L 2 15 ಸೆಂಟಿಮೀಟರ್ 0 15 ಮೀಟರ್ ಆಗಿದೆ ಈಗ L3 ಮಧ್ಯದ ಅಂಗ L3 ಇದು 4 2 ಈ ಭಾಗ 1 ಇದು ಎತ್ತರ ಮತ್ತು ಇದು R1 R2 R3 R1 ಇಲ್ಲಿ R2 ಇಲ್ಲಿ ಇದು ಮೂರು ವಿಭಿನ್ನ ಭಾಗಗಳ reluctance ಆದ್ದರಿಂದ ಈಗ L3 ಕೇವಲ 4 2 6 ಸೆಂಟಿಮೀಟರ್ 0 06 ಮೀಟರ್ ಮತ್ತು A 2 ಸೆಂಟಿಮೀಟರ್ ನ ಬದಿಗಳು ಆದ್ದರಿಂದ 2 t 4 2 2 4 ಚದರ ಸೆಂಟಿಮೀಟರ್ ಅದು 4 10 ಪವರ್ 4 ಚದರ ಮೀಟರ್ ಆದ್ದರಿಂದ ಮಾರ್ಗ 1 R1 L1 Aµ0µr ಗೆ ಹಿಂಜರಿಕೆಯನ್ನು ನೀಡಲಾಗುತ್ತದೆ ಮತ್ತು A ಅನ್ನು ಸಹ ತಿಳಿದಿದೆ ಆದ್ದರಿಂದ ಇದು R1 26000 ಅಲ್ಲ 26000 ಮೌಲ್ಯ ಸಿಗುತ್ತದೆ ಇದು ಪ್ರತಿ 261113 5785 ಆಂಪಿಯರ್ ಪ್ರಿನ್ಸ್ ಟರ್ಮ್ಸ್ ಟರ್ನ್ ಪರ್ ವೆಬರ್ ಆಗಿದೆ ಅಂತೆಯೇ ಮಾರ್ಗ 2 ಕ್ಕೆ ಪ್ರತಿಕ್ರಿಯಾತ್ಮಕತೆಯನ್ನು ಲೆಕ್ಕಾಚಾರ ಮಾಡಿದರೆ R2 ಗಾಗಿ ಇದು ಮಾರ್ಗ 1 ಕ್ಕೆ ಇದರರ್ಥ ಈ ಮಾರ್ಗ 1 ರ ಪ್ರತಿಕ್ರಿಯಾತ್ಮಕತೆಯು ಈ ಹಾದಿಗೆ ಈ ಮಾರ್ಗವೆಂದು ಗುರುತಿಸಲಾಗಿದೆ ಇದು ಈ ಮಾರ್ಗದ ಪ್ರತಿಕ್ರಿಯಾತ್ಮಕತೆಯನ್ನು ಪಡೆಯುತ್ತಿದೆ ಇದು ಮತ್ತೊಂದು ಪ್ರತಿಕ್ರಿಯಾತ್ಮಕವಾಗಿದೆ ಇದು ಮತ್ತೊಂದು ಹಿಂಜರಿಕೆ ಇದು R1 ಗಾಗಿ ಇದು R2 ಮತ್ತು ಇದು R3 3 ವಿಭಿನ್ನ ಮಾರ್ಗ ಕೇಂದ್ರ ಮತ್ತು ಇತರ ಎರಡು ಬದಿಗಳು ಆದ್ದರಿಂದ ಇಲ್ಲಿ R2 ಗಾಗಿ L2 Aµ0µr ಕಂಡುಹಿಡಿಯಿರಿ ಎಲ್ಲವನ್ನು ಕಂಪ್ಯೂಟರ್ ಹಾಕಿದರೆ 186509 7 ampere turns per Weber ಅದೇ ರೀತಿ R3 149207 76 ampere turns per Weber ಪಡೆಯಲಾಗುತ್ತದೆ ಮತ್ತು ಆ ಕಾಯಿಲ್ 1 ಗಾಗಿ m1 F 1 ಆಂಪಿಯರ್ ಕರೆಂಟ್ ದಿಂದ ಉತ್ಸುಕವಾಗಿದೆ ಎಂದು ನಮಗೆ ತಿಳಿದಿದೆ ಮತ್ತು ಅದು 500 ತಿರುವುಗಳು ಆಗಿದೆ ನಾವು ಕಾಯಿಲ್ i2 ಅನ್ನು ಕೇವಲ 1 ಎಂದು ಪರಿಗಣಿಸುತ್ತಿಲ್ಲ ಆದ್ದರಿಂದ f m1 500 ampere turns ಇದು ಡಿಸಿ ಸರ್ಕ್ಯೂಟ್ನಂತಹ ಸರ್ಕ್ಯೂಟ್ ಎಂದು ಕಾಣುತ್ತದೆ ಉದಾಹರಣೆಗೆ ಇದು ಫ್ಲಕ್ಸ್ನ ದಿಕ್ಕು ಏಕೆಂದರೆ ಸುತ್ತು ಸುರುಳಿಯನ್ನು ಕರೆಂಟ್ ನ ದಿಕ್ಕಿನಲ್ಲಿ ಹಿಡಿದಾಗಹೆಬ್ಬೆರಳು ಫ್ಲಕ್ಸ್ನ ದಿಕ್ಕು ಆದ್ದರಿಂದ ಇದು ಫ್ಲಕ್ಸ್ನ ದಿಕ್ಕು ಒಟ್ಟು ಫ್ಲಕ್ಸ್ Φ1 ಮಾರ್ಗವಾಗಿದ್ದರೆ ಇಲ್ಲಿಗೆ ಹೋಗುತ್ತದೆ ಮತ್ತು DC ಸರ್ಕ್ಯೂಟ್ನಂತೆ ಹೋಗುತ್ತದೆ ಮತ್ತು ಇದು ಕರೆಂಟ್ ನ ದಿಕ್ಕು ಮತ್ತು ಫ್ಲಕ್ಸ್ನ ದಿಕ್ಕು ಈ ರೀತಿ ಇದರರ್ಥ ಇದು ಇರುತ್ತದೆ ಮತ್ತು ಇದು ಇರುತ್ತದೆ ಮತ್ತು ಅದು F m ಆಗಿರುತ್ತದೆ ಅದು ಫ್ಲಕ್ಸ್ನ ದಿಕ್ಕನ್ನು ಮತ್ತು ಕರೆಂಟ್ ದಿಂದ ನಿಜವಾಗಿ ಹೊರಬರುವ ಫ್ಲಕ್ಸ್ನಿಂದ ನೋಡುತ್ತದೆ ಆದ್ದರಿಂದ ಫ್ಲಕ್ಸ್ ಈ ರೀತಿ ಹೊರಬರುತ್ತಿದೆ ಇದು ವಿದ್ಯುತ್ ಸರ್ಕ್ಯೂಟ್ಗೆ ಹೋಲುತ್ತದೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ನೋಡಿದಾಗ ಇದು ತುಂಬಾ ಸರಳವಾಗಿದೆ ಒಮ್ಮೆ ಇದು Φ1 ಇದು Φ2 ಮತ್ತು ಇದು Φ3 ಎಂದು ಲೆಕ್ಕಹಾಕಿದ ನಂತರ ಇದು ಫ್ಲಕ್ಸ್ ಮತ್ತು ಈ ಫ್ಲಕ್ಸ್ ಅನ್ನು ವಿಂಗಡಿಸಲಾಗಿದೆ 2 ಈ 2 ಸಮಾನಾಂತರ ಮಾರ್ಗವಾಗಿರುತ್ತದೆ ಆದ್ದರಿಂದ ಇದು F m1 ಇದು ನಾನು ಹೇಳಿದ ಚಿಹ್ನೆ ನಾನು ಕರೆಂಟ್ ನ ದಿಕ್ಕಿನಲ್ಲಿ ಕಂಡಕ್ಟರ್ ಅನ್ನು ಹಿಡಿಯುವುದನ್ನು ಗ್ರಾಫ್ ತೆಗೆದುಕೊಳ್ಳುತ್ತೇನೆ ಹೆಬ್ಬೆರಳು ಫ್ಲಕ್ಸ್ನ ದಿಕ್ಕಾಗಿರುತ್ತದೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಧ್ರುವೀಯತೆಯನ್ನು ಆಯ್ಕೆ ಮಾಡಬಹುದು ಇದು ಧ್ರುವೀಯತೆ ಇದು ಈ ರೀತಿ ತೆಗೆದುಕೊಳ್ಳಿ ಮತ್ತು ಪ್ರತಿರೋಧದಂತೆಯೇ ಸರಣಿಯನ್ನು ಈ ವಿಷಯಕ್ಕೆ ಸಮಾನಾಂತರವಾಗಿ ಲೆಕ್ಕಹಾಕಿ ಆದ್ದರಿಂದ ಇದು ಪ್ರತಿಕ್ರಿಯಾತ್ಮಕವಾಗಿದೆ ಆದ್ದರಿಂದ ಸಮನಾಗಿ R1 ಆಗಿರುತ್ತದೆ ಈ ಎರಡು ಸಮಾನಾಂತರವಾಗಿರುತ್ತವೆ ಇದರೊಂದಿಗೆ R2 R3 R2 R3 ಸಂಪೂರ್ಣ ಸರ್ಕ್ಯೂಟ್ನ ಹಿಂಜರಿಕೆಯನ್ನು ಪಡೆಯುತ್ತದೆ ಇದು ವೆಬರ್ಗೆ ಆಂಪಿಯರ್ ಟೋನ್ಗಳು ಆದ್ದರಿಂದ Φ1 ಅದು ಕರೆಂಟ್ i1 f m1 reluctance ಆಗುತ್ತದೆ ಆದ್ದರಿಂದ Φf m 500 ampere turns ಎಂದು ಇಲ್ಲಿ ಲೆಕ್ಕಹಾಕಲಾಗಿದೆ ಆದ್ದರಿಂದ f m ಅನ್ನು R ನಿಂದ ಭಾಗಿಸಿದಾಗ 1 453 ಮಿಲಿವೆಬರ್ ಆಗುತ್ತದೆ ಈಗ ನಾವು ಕರೆಂಟ್ ವಿಭಾಗವನ್ನು ಮಾಡುವ ರೀತಿ Φ2 ವಾಸ್ತವವಾಗಿ Φ2 1 Φ2 ಇದು Φ2 1 Φ1 ಎಂದು ಬರೆಯಬಹುದು ಇದು ಒಟ್ಟು ಫ್ಲಕ್ಸ್ R3 R3 R2 ಕರೆಂಟ್ ವಿಭಾಗದ ಡಯೋಡ್ ಮತ್ತು ಇಲ್ಲಿ ಸಹ ಫ್ಲಕ್ಸ್ ವಿಭಾಗ ಆದ್ದರಿಂದ ಇದು 0 646 ಮಿಲಿವೆಬರ್ ಆಗಿರುತ್ತದೆ ತುಂಬಾ ಸರಳವಾಗಿದೆ ಅದು ಏನೂ ಇಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಫ್ಲಕ್ಸ್ನ ದಿಕ್ಕನ್ನು ನೋಡಿ ಆಂಪಿಯರ್ ತಿರುವುಗಳನ್ನು ನೋಡಿ ಮತ್ತು ಎಲ್ಲಾ ಇಷ್ಟವಿಲ್ಲದ ಮೌಲ್ಯಗಳ ಆಯಾಮಗಳನ್ನು ಸರಿಯಾಗಿ ಲೆಕ್ಕಹಾಕಿ ಮತ್ತು ನಂತರ ಸರಿಯಾದ ಉತ್ತರವನ್ನು ಪಡೆಯಿರಿ ಆದ್ದರಿಂದ ಇದು Φ21 ಆಗಿದೆ ಆದ್ದರಿಂದ ಈ ಸಂಬಂಧವು L I N Φ ಅಗತ್ಯವಿದೆ ಎಂದು ನಾನು ಮೊದಲೇ ಹೇಳಿದ್ದೇನೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು L1 N 1 Φ 1 i1 ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ N 1 500 ಆಗಿದೆ Φ 1 ಗೆ 1 453 ಮಿಲಿವೆಬರ್ ಮತ್ತು ಕರೆಂಟ್ i1 ಸಿಗುತ್ತದೆ ಇದು ರೇಖಾಚಿತ್ರದಲ್ಲಿ ಇದು ಸಣ್ಣ i1 ಅನ್ನು ತೋರಿಸುತ್ತಿದೆ ಇದು ವಾಸ್ತವವಾಗಿ 1 ಆಂಪಿಯರ್ ಕ್ಯಾಪಿಟಲ್ I1 ಅಲ್ಲ ಆದ್ದರಿಂದ ಇದು 0 7265 ಹೆನ್ರಿ ಆಗಿರುತ್ತದೆ ಅದು L1 ಮತ್ತು M21 N 2 Φ2 1 ಅದು ವಾಸ್ತವವಾಗಿ Φ2 ಏಕೆಂದರೆ ಇತರ ಸುರುಳಿಯಲ್ಲಿ ಕರೆಂಟ್ i2 0 ಇರುವುದಿಲ್ಲ ಆದ್ದರಿಂದ ನಾವು M21 i1 ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಅದು ಸಣ್ಣ i1 ಆಗಿರುತ್ತದೆ ಅದು ನಿಜವಾಗಿ 1 ಆಂಪಿಯರ್ ಆಗಿದೆ ಆದ್ದರಿಂದ ಎರಡನೇ ಸುರುಳಿಯಲ್ಲಿ N2 1000 ಆಂಪಿಯರ್ ಮತ್ತು Φ21 0 646 ಮಿಲಿವೆಬರ್ 1 ಆಂಪಿಯರ್ ಆಗಿದೆ ಆದ್ದರಿಂದ ಇದು ಮಿಲಿಹೆನ್ರಿ ಆಗಿದೆ ಆದ್ದರಿಂದ ಇದು ತುಂಬಾ ಸರಳವಾಗಿದೆ ಆದ್ದರಿಂದ ಇದೇ ರೀತಿ ಈ ಒಂದು L2 √ ಉತ್ತೇಜಕ coiL2 i2 1 ಆಂಪಿಯರ್ ಅನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು i1 0 ತೆಗೆದುಕೊಳ್ಳಬೇಕು ಇದು ದಯವಿಟ್ಟು ಅದನ್ನು ಸ್ವಂತವಾಗಿ ಮಾಡಿ ಉತ್ತರಗಳನ್ನು ನೀಡಲಾಗುವುದಿಲ್ಲ ಉದಾಹರಣೆ 2 ಎರಡೂ ಸುರುಳಿಗಳು 1 ಆಂಪಿಯರ್ ಕರೆಂಟ್ ದಿಂದ ಉತ್ಸುಕರಾಗಿದ್ದಾಗ Φ3 ಅನ್ನು ನಿರ್ಧರಿಸಿ ಆ ಸಂದರ್ಭದಲ್ಲಿ ಎರಡೂ ಸುರುಳಿಗಳು ಉತ್ಸುಕವಾಗಿವೆ ಇಲ್ಲಿ ನೋಡಿ ಇಲ್ಲಿ ಅದು ನಿಜವಾಗಿ ನೋಡಿದರೆ ಇಲ್ಲಿ ಅದು ಆದರೆ ಇಲ್ಲಿ ಅದು ಆದರೆ 1 ಆಂಪಿಯರ್ ಕರೆಂಟ್ ಎರಡೂ ಸುರುಳಿಗಳು ಉತ್ಸುಕವಾಗಿವೆ ಆದ್ದರಿಂದ ಇದು 5 ಆಂಪಿಯರ್ ಟನ್ ಇದು 1000 1 ಆದ್ದರಿಂದ 1000 ಆಂಪಿಯರ್ ಟನ್ ಇದು R1 R2 R3 ಈ ರೀತಿಯಲ್ಲಿ Φ1 Φ2 Φ3 ಅನ್ನು ಲೆಕ್ಕಾಚಾರ ಮಾಡಬೇಕು ನಂತರ ಇದನ್ನು ನೋಡಿ ಇದು ಇದು ದಯವಿಟ್ಟು ಎರಡೂ ಸುರುಳಿಗಳು ಉತ್ಸುಕರಾಗಿದ್ದಾಗ ಈ ರೇಖಾಚಿತ್ರಕ್ಕೆ ಬನ್ನಿ ಆ ಸಂದರ್ಭದಲ್ಲಿ ಎರಡೂ ಸುರುಳಿಗಳು ಉತ್ಸುಕರಾಗಿದ್ದಾಗ ಇದು ಕರೆಂಟ್ ನ ದಿಕ್ಕು ಎಂದು ನೋಡಿ ಇದು ಕರೆಂಟ್ ಹ್ಯಾಂಡ್ ಗ್ರಾಫ್ ಕಂಡಕ್ಟರ್ ಆಗಿದ್ದು ಇಲ್ಲಿರುವ ಕರೆಂಟ್ i2 ದಿಕ್ಕಿನಲ್ಲಿ ಹರಿಯುತ್ತದೆ ಆದ್ದರಿಂದ ಹೆಬ್ಬೆರಳು ಕೆಳಕ್ಕೆ ಚಲಿಸುತ್ತದೆ ಎಂದರೆ ಇದು ಫ್ಲಕ್ಸ್ ಲೈನ್ ಆದ್ದರಿಂದ ಇದು ಫ್ಲಕ್ಸ್ Φ2 ಆಗಿದೆ ಆದ್ದರಿಂದ ಅದು ಕೆಳಮುಖವಾಗಿರುವುದರಿಂದ ಇದು ಮತ್ತು ಇದು ಇಲ್ಲಿ ಧನಾತ್ಮಕ ಟರ್ಮಿನಲ್ಗೆ ಕರೆಂಟ್ ಹೊರಬರುವಂತೆ ಫ್ಲಕ್ಸ್ ದಿಕ್ಕೂ ಇದಕ್ಕಾಗಿಯೇ ಇದು ಇದು ಇದು ಈ ರೇಖಾಚಿತ್ರದಲ್ಲಿ ನಾನು ಕೊಟ್ಟಿರುವ ಎಲ್ಲವನ್ನೂ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇವುಗಳು Φ1 Φ2 Φ3 ಗೆ ಉತ್ತರ ದಯವಿಟ್ಟು ಎಲ್ಲಾ reluctants ಎಲ್ಲವನ್ನೂ ಲೆಕ್ಕಾಚಾರ ಮಾಡಲಾಗಿದೆ ಆದ್ದರಿಂದ ದಯವಿಟ್ಟು ಇವುಗಳನ್ನು ಪರಿಹರಿಸಿ ಈಗ ಉದಾಹರಣೆ 3 ಇದು ಕೂಡ ಒಂದು limb 10 ಸೆಂಟಿಮೀಟರ್ ಎಂದು ನೀಡಲಾಗಿದೆ ಆದ್ದರಿಂದ ಸರಾಸರಿ ಉದ್ದವನ್ನು ನೋಡಬೇಕು ಆದ್ದರಿಂದ ಇದು ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್ ಮತ್ತು ಈ 3 ಸೆಂಟಿಮೀಟರ್ side ಇದು 3 ಸೆಂಟಿಮೀಟರ್ ಸೈಡ್ ಅಂದರೆ ಈ ಸರಾಸರಿ ಉದ್ದ ಎಂದು ಇದರರ್ಥ ಇದು ವಾಸ್ತವವಾಗಿ ಈ ಭಾಗ 1 5 ವಾಸ್ತವವಾಗಿ ಇದು 1 5 ಆಗಿದೆ ಆದ್ದರಿಂದ 10 1 5 ಆದ್ದರಿಂದ 8 5 ಇದು ಮಧ್ಯದ ಉದ್ದ ಅಂದರೆ ಸರಾಸರಿ ಎತ್ತರ 8 5 ಮತ್ತು ಇದು 20 ಆದರೆ ಇಲ್ಲಿ ನಾವು ಇದನ್ನು R3 ಸೆಂಟಿಮೀಟರ್ ಸೈಡ್ ಎಂದು ಕರೆಯುತ್ತೇವೆ ಇದನ್ನು ಇಲ್ಲಿ ಬರೆಯಲಾಗಿದೆ 3 ಸೆಂಟಿಮೀಟರ್ ಸೈಡ್ ಈ ಬದಿಯಲ್ಲಿ 1 5 ಮತ್ತು ಈ ಸೈಡ್ ಸಹ 1 5 ಅಂದರೆ ಸರಾಸರಿ ಉದ್ದವು ಇಲ್ಲಿಂದ ಇಲ್ಲಿಗೆ 20 1 5 1 5 ಅದು 17 ಸೆಂಟಿಮೀಟರ್ ಆಗಿರುತ್ತದೆ ಮತ್ತು ಇದು ಈಗಾಗಲೇ ಸರಾಸರಿ ಉದ್ದವನ್ನು ನೀಡಲಾಗಿದೆ ಆದ್ದರಿಂದ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿ ಅಂತರವು 2 ಮತ್ತು ಇದು r ಆಗಿದೆ ನಾವು ಭಿನ್ನಾಂಕವನ್ನು ಕಂಡುಹಿಡಿಯಬೇಕು ಆದ್ದರಿಂದ LB ನಂತರ LC ಮತ್ತು ಇದು LA ಆಗಿರುವಾಗ ಮೂರು ಮಾರ್ಗಗಳಿವೆ ಎಂದು ನೋಡಿದರೆ ಇದು ಪಾಯಿಂಟರ್ ಅನ್ನು ನೋಡಿ ಇದು LA ಅಂತರವು LC ಮತ್ತು ಇಲ್ಲಿ ಇದು ಈ ಮಾರ್ಗ LB ಆಗಿದೆ ಇದು B ಗುರುತು ಅದು A ಮತ್ತು ಇಲ್ಲಿ ಈ ಅನಿಲವು C ಗುರುತು ಪಾಯಿಂಟರ್ ಅನ್ನು ನೋಡಿ ಆದ್ದರಿಂದ ನಮ್ಮ A ಗೆ ಈ ವಸ್ತುಗಳಿಗೆ 1000 ನೀಡಲಾಗುತ್ತದೆ ಮತ್ತು ಈ ವಸ್ತುಗಳಿಗೆ µr 1200 ಆಗಿದೆ ಆದ್ದರಿಂದ A 3 ಸೆಂಟಿಮೀಟರ್ Side ಇದು 9 10 ಪವರ್ 4 ಚದರ ಮೀಟರ್ LA 17 ಸೆಂಟಿಮೀಟರ್ ಅಂದರೆ 0 17 ಮೀಟರ್ LB ಇದು 17 8 5 ಸೆಂಟಿಮೀಟರ್ 0 34 ಮೀಟರ್ ಆದ್ದರಿಂದ reluctance formula LA Aµ0µr A ಆದ್ದರಿಂದ ಈ ಮೌಲ್ಯವನ್ನು RB LB Aµ0µR B ಎಲ್ಲಾ ಮೌಲ್ಯಗಳನ್ನು ಹಾಕಿದಾಗ µ0 4 pi 10 ಪವರ್ 7 ಹಾಕಿದಾಗ ಎಲ್ಲವು ಈ ಮೌಲ್ಯವನ್ನು ಪಡೆಯುತ್ತದೆ ಮತ್ತು RC 2 LC aµ0 ಅನ್ನು ಪಡೆಯುತ್ತದೆ ಅದು 2 ಮಿಲಿಮೀಟರ್ಗೆ ಬರುತ್ತದೆ ಆದ್ದರಿಂದ 0 002 ಮೀಟರ್ ಇದು ಆದ್ದರಿಂದ ಈ ವಿಷಯವನ್ನು ಪಡೆಯುತ್ತದೆ ಆದ್ದರಿಂದ RC 2 ಅನ್ನು ಈ ಭಾಗ 1 ಅಂತರವನ್ನು ಏಕೆ ತೆಗೆದುಕೊಳ್ಳಲಾಗಿದೆ ಈ ಭಾಗವು 1 ಅಂತರವನ್ನು ಹೊಂದಿದೆ ಅದಕ್ಕಾಗಿಯೇ ಇದನ್ನು 2 ಗುಣಿಸಲಾಗುತ್ತದೆ ಇದು 2 ಮಿಲಿಮೀಟರ್ ಅಂತರವೂ ಇಲ್ಲಿ 2 ಮಿಲಿಮೀಟರ್ ಅಂತರವೂ ಆಗಿದೆ ಆದ್ದರಿಂದ ಅದಕ್ಕಾಗಿಯೇ 2 LC ಆದ್ದರಿಂದ ಈ ಹೆಚ್ಚಿನ ಮೌಲ್ಯವು ಬರಲಿದೆ ಆದ್ದರಿಂದ ಒಟ್ಟು m m f ಸುರುಳಿಗಳು 1000 1 ಆಂಪಿಯರ್ ಕರೆಂಟ್ ನಿಂದ excited ವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು R 2000 ಆಂಪಿಯರ್ ಟರ್ನ್ಸ್ ಆದ್ದರಿಂದ m m f reluctance total reluctance ಇದನ್ನು ಪಡೆಯುತ್ತದೆ ಆದ್ದರಿಂದ m m f reluctance ಇದು ವೆಬರ್ ಮತ್ತು ಫ್ಲಕ್ಸ್ density 9 10 ಪವರ್ 4 ಚದರ ಮೀಟರ್ ಆದ್ದರಿಂದ ಇದು ಪ್ರತಿ ಮೀಟರ್ಗೆ 0 564 ವೆಬರ್ ಕೆಲವು ಉತ್ತಮ ಪುಸ್ತಕವನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಪರಿಹರಿಸುತ್ತಿರುವುದನ್ನು ನೋಡಿ ಅದೇ ರೀತಿ ನಾನು ಇದನ್ನು ಏನನ್ನೂ ಹೇಳುವುದಿಲ್ಲ ನಾನು ಅದನ್ನು ಸರ್ಕ್ಯೂಟ್ಗೆ ಬಿಡುತ್ತೇನೆ ಎಂದು ತೋರಿಸಲಾಗಿದೆ ಅದು ಇಲ್ಲಿ ಕಾಯಿಲ್ ಎಂದು ತೋರಿಸಲಾಗಿದೆ N ಸಂಖ್ಯೆಯ ತಿರುವುಗಳು N 1 ಸಂಖ್ಯೆಯ ತಿರುವುಗಳು N 2 ಸಂಖ್ಯೆಯ ತಿರುವುಗಳು ಮ್ಯೂಚುವಲ್ ಡಾಟ್ ಏನನ್ನೂ ತೋರಿಸಿಲ್ಲ ನಾನು ಸಹಾಯ ಮಾಡುತ್ತೇನೆ ಮತ್ತು ನಾನು ಬರೆದ ಈ ಸಮಾನ ಎರಡು ಸಮೀಕರಣಗಳು ಆದ್ದರಿಂದ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಇದು ಎಲ್ಲವೂ ಸರಿಯೇ ಆದರೆ ಇದನ್ನು ನೀಡಲಾಗಿದೆ ಎಂಬುದನ್ನು ಪರಿಶೀಲಿಸಿ ಅದನ್ನು ನೋಡಿ ಕೆಲವೊಮ್ಮೆ ಗೊಂದಲಕ್ಕೀಡಾಗಬಾರದು ಅಂತಹ ರೀತಿಯ ವಿದ್ಯುತ್ ಅಂತಹ ರೀತಿಯ ಸರ್ಕ್ಯೂಟ್ ಇದನ್ನು ಹೇಗೆ ಸಂಪರ್ಕಿಸಿದೆ ಎಂಬುದನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಅದಕ್ಕೆ ಅನುಗುಣವಾಗಿ ಮಾಡಿರಿ ಈಗ ಉದಾಹರಣೆ 5 ಅನ್ನು ನಾನು ಈ ಒಂದು ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಈ ಸಮಸ್ಯೆ ನನ್ನ ಪ್ರಕಾರ ವಸ್ತುಗಳು ಹೇಗೆ ಎಂದು ನೋಡಬೇಕು ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ವಾಸ್ತವವಾಗಿ ನಾನು ಮಾಡಿದ್ದೇನೆ ಪುಸ್ತಕದಲ್ಲಿ ಕರೆಂಟ್ ಈ ದಿಕ್ಕನ್ನು ಗುರುತಿಸಲಾಗಿಲ್ಲ ಮತ್ತು ಇದು 5 Ω ಎಂದು ಹೇಳುತ್ತದೆ ಮತ್ತು self area reactance ಪ್ರತಿಕ್ರಿಯಾತ್ಮಕತೆಯನ್ನು ಸಹ 5 Ω ಮತ್ತು ಇಲ್ಲಿ 5 Ω ಇಲ್ಲಿ ಸಹ ಪ್ರತಿಕ್ರಿಯಾತ್ಮಕ 5 Ω ಪರಸ್ಪರ j 2 Ω ನಿಂದ ಪ್ರತಿಕ್ರಿಯಾತ್ಮಕವಾಗಿದೆ ಇದನ್ನು ನೀಡಲಾಗಿದೆ ಮತ್ತು ಇಲ್ಲಿ ವೋಲ್ಟೇಜ್ಗೆ 10 ಕೋನ 0 ಡಿಗ್ರಿ ನೀಡಲಾಗಿದೆ ಇಲ್ಲಿ ಅದಕ್ಕೆ 10 ಕೋನ 90 ಡಿಗ್ರಿ ವೋಲ್ಟ್ ನೀಡಲಾಗಿದೆ 12 ಇದು ಒಂದು ಕೆಪಾಸಿಟರ್ ಅಲ್ಲ ಕೆಪಾಸಿಟರ್ ರಿಯಾಕ್ಟನ್ಸ್ j 10 Ω ಇದೆ ಕೆಪಾಸಿಟರ್ ವೋಲ್ಟೇಜ್ ಅನ್ನು ಕಂಡುಹಿಡಿಯಬೇಕು Vc ಎಷ್ಟು ಅದು ಲೆಕ್ಕಾಚಾರ ಮಾಡಬೇಕೆಂದು ಊಹಿಸಿಕೊಳ್ಳಿ ಮತ್ತು ಈ ರೀತಿ ನಾನು ತೆಗೆದುಕೊಂಡಿರುವ ಲೂಪ್ಗಳು ನಾನು ತೆಗೆದುಕೊಂಡ ರೀತಿ ಇದು ಒಂದು i1 ಮತ್ತು ಇದು ಒಂದು i2 ಆಗಿದೆ ಆದ್ದರಿಂದ ಈ ರೀತಿ ತೆಗೆದುಕೊಂಡರೆ i1 i2 ಈ ಮೂಲಕ ಹರಿಯುತ್ತದೆ ಆದ್ದರಿಂದ ಈಗ ಇದು ನಿಜವಾಗಿ ಡಾಟ್ ಗಳು ಮತ್ತು ಇತರ ವಿಷಯಗಳನ್ನು ಉಲ್ಲೇಖಿಸಿಲ್ಲ ಆದ್ದರಿಂದ ಇಲ್ಲಿ ಡಾಟ್ ಸಮಾವೇಶವನ್ನು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಕರೆಂಟ್ ಇಲ್ಲಿ ಪ್ರವೇಶಿಸುತ್ತಿದೆ ಡಾಟ್ ತೆಗೆದುಕೊಳ್ಳಲಾಗಿದೆ ಮತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಡಾಟ್ ಅನ್ನು ಇಲ್ಲಿ ಕರೆದೊಯ್ಯಲಾಗುತ್ತದೆ ಮತ್ತೊಂದು ಡಾಟ್ ಅನ್ನು ಇಲ್ಲಿ ತೆಗೆದುಕೊಳ್ಳಲಾಗಿದೆ ಕರೆಂಟ್ ಇಲ್ಲಿ ಹೊರಹೋಗುತ್ತವೆ ಮತ್ತು ಇಲ್ಲಿ ಅದು ನಾವು ತೆಗೆದುಕೊಂಡ ಈ 2 ಡಾಟ್ ಗಳನ್ನು ಕರೆಂಟ್ ಪ್ರವೇಶಿಸುತ್ತಿದೆ ಆದ್ದರಿಂದ ಈ ಡಾಟ್ ವಿಷಯವನ್ನು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ರೀತಿಯಲ್ಲಿ ನಾನು ಇದನ್ನು ಅರ್ಥೈಸುತ್ತೇನೆ ಅಂದರೆ i1 i2 ಕರೆಂಟ್ ಪ್ರವೇಶಿಸುವ ಡಾಟ್ ಮತ್ತು ಈ i2 ಕರೆಂಟ್ ವಾಸ್ತವವಾಗಿ ಇದು ನಾವು ಈ ರೀತಿ ತೆಗೆದುಕೊಂಡ ಕರೆಂಟ್ i2 ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ i2 ಆಗಿದೆ ಇದನ್ನು ಡಾಟ್ ಬಿಡುತ್ತಿದೆ ಎಂದು ಭಾವಿಸೋಣ ಆದ್ದರಿಂದ ಅದು ಹಾಗಿದ್ದರೆ ಫ್ಲಕ್ಸ್ ದಿಕ್ಕನ್ನು ನೋಡಿ ಈಗ ಈ i1 i 2 ಫ್ಲಕ್ಸ್ ನ ದಿಕ್ಕನ್ನು ಪ್ರವೇಶಿಸುತ್ತಿದೆ ಆದ್ದರಿಂದ ಫ್ಲಕ್ಸ್ನ ದಿಕ್ಕನ್ನು ಅಲ್ಲಿ ಇರಿಸಿದರೆ ಅದು ನಿಜವಾಗಿ ಈ ರೀತಿ ಹೋಗುತ್ತದೆ ಇದು Φ1 ಮತ್ತು ಈ ಸಂದರ್ಭದಲ್ಲಿ ಈಗ ಏನು ನಡೆಯುತ್ತಿದೆ ಕರೆಂಟ್ ಡಾಟ್ ಅನ್ನು ಬಿಡುತ್ತಿರುವುದರಿಂದ ಆ ಕರೆಂಟ್ ಡಾಟ್ ಅನ್ನು ಬಿಡುತ್ತಿದೆ ಅದು ಕರೆಂಟ್ ನ ದಿಕ್ಕಿನಲ್ಲಿ ನಾನು ಅದನ್ನು ಎಡಗೈಯಲ್ಲಿ ಕೈ ಬದಿಯಲ್ಲಿ ಸುತ್ತಿಕೊಂಡರೆ ನಾನು ಸುರುಳಿಯನ್ನು ಈ ರೀತಿ ಸುತ್ತಿಕೊಂಡರೆ ಅಥವಾ ಹಿಡಿದರೆ ಫ್ಲಕ್ಸ್ ಮೇಲ್ಮುಖವಾಗಿದೆ ಅದಕ್ಕಾಗಿಯೇ Φ2 ಮೇಲ್ಮುಖವಾಗಿರುತ್ತದೆ ಆದ್ದರಿಂದ Φ1 ಈ ರೀತಿ ನಂತರ Φ2 ಈ ರೀತಿ ಇದೆ ಪರಸ್ಪರ ವಿರೋಧಿಸುವುದು ಅಲ್ಲ ಅಂದರೆ ಸಮೀಕರಣವನ್ನು ಬರೆಯುವಾಗ ಅದು ಡಾಟ್ ಗೆ ಪ್ರವೇಶಿಸುತ್ತಿದೆ ಅದು ಪರಸ್ಪರ ವಿಷಯವು ನಕಾರಾತ್ಮಕ ಚಿಹ್ನೆಯಾಗಿರುತ್ತದೆ ಎಂದು ಅದು ಡಾಟ್ ಅನ್ನು ಬಿಡುತ್ತದೆ ಆದ್ದರಿಂದ ಸಮೀಕರಣವನ್ನು ಬರೆಯಲು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು equivalent ಇದು ಸುರುಳಿಯಲ್ಲಿ ಡಾಟ್ ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಮತ್ತೊಂದು ಡಾಟ್ ಅನ್ನು ಬಿಡುತ್ತಿದೆ ಮತ್ತು ಇದು 5 Ω ಆಗಿದೆ 2 ಸುರುಳಿಗಳು ಇರುವುದರಿಂದ ಈಗ ಅದನ್ನು ಪರಿಹರಿಸಬಹುದು ಆದ್ದರಿಂದ ಪುನರಾವರ್ತನೆ ಇರುತ್ತದೆ ಆದ್ದರಿಂದ KVL ಅನ್ನು ಮೊದಲ ಸಮೀಕರಣದಲ್ಲಿ ಇರಿಸಿ 5 j 5 i1 i2 ಏಕೆಂದರೆ ಇಲ್ಲಿ ಇದು i2 ಮತ್ತು ಇದು i1 ಆಗಿದೆ ಆದ್ದರಿಂದ ಇದರ ಮೂಲಕ ಹರಿಯುವ ಕರೆಂಟ್ ಅದು ಇರುವ ಪಾಯಿಂಟರ್ i1 i2 ಅನ್ನು ನೋಡುತ್ತದೆ ಆದ್ದರಿಂದ 5 j 5 i1 i2 ಈಗ ಪರಸ್ಪರ ನಂತರ ಬರುತ್ತದೆ ಇದು j 10 ರಿಯಾಕ್ಟನ್ಸ್ i1 ಏಕೆಂದರೆ ಈ ಲೂಪ್ನಲ್ಲಿನ ಕರೆಂಟ್ ಆದ್ದರಿಂದ ಇದು j 10 j 10 i 1 ನಂತರ ಕರೆಂಟ್ ಕೂಡ ಡಾಟ್ ಅನ್ನು ಪ್ರವೇಶಿಸುತ್ತದೆ ಮತ್ತು i1 i2 ಡಾಟ್i2 ಅನ್ನು ಪ್ರವೇಶಿಸುವುದರಿಂದ ಡಾಟ್ ಅನ್ನು ಬಿಡಲಾಗುತ್ತದೆ ಆದ್ದರಿಂದ ಇದು ಈ ಲೂಪ್ಗಾಗಿರುತ್ತದೆ j 2 i2 ಏಕೆಂದರೆ ಈ ಕಾಯಿಲ್ ವೋಲ್ಟೇಜ್ನಲ್ಲಿ i2 ನಿಂದ ಪ್ರಚೋದಿಸಲ್ಪಟ್ಟಿದೆ ಅದು j 2 i2 ಆಗುತ್ತದೆ ಅದು 10 ಕೋನ 0 ಆದ್ದರಿಂದ ಇದು ವೋಲ್ಟೇಜ್ 10 ಅಸ್ತಿತ್ವದಲ್ಲಿದೆ ಇದು ಒಂದು ಸಮೀಕರಣ ಅದೇ ರೀತಿ ಎರಡನೆಯದಕ್ಕೆ ಈಗ ಇದು ಎರಡನೆಯದು ಇದು ಎರಡನೇ ಲೂಪ್ ಎಂದು ಕರೆಯಲಾಗುತ್ತದೆ ಮತ್ತು ಈ ರೀತಿಯಾಗಿ ಆವರಿಸುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಎರಡೂ ಸುರುಳಿಗಳು ಈ ಕರೆಂಟ್ r i1 i2 ಈ ಮೂಲಕ ಹರಿಯುತ್ತದೆ ಮತ್ತು i2 ಈ ಮೂಲಕ ಹರಿಯುತ್ತಿದೆ ಆದ್ದರಿಂದ ಅದು 5 j 5i 1 i 2 ಆಗಿರುತ್ತದೆ ಎಂಬುದನ್ನು ನೋಡಿ ನಂತರ ಇಲ್ಲಿ ಇದ್ದರೆ ಅದು 5 j 5 i 2 ಆಗಿರುತ್ತದೆ ಈ ವೋಲ್ಟೇಜ್ ನಂತರ ಬರುತ್ತದೆ ಈಗ ನಾವು ಪರಸ್ಪರ ಪ್ರಚೋದನೆಯನ್ನು ಪರಿಗಣಿಸೋಣ ಈಗ ಈ ಕಾಯಿಲ್ ವೋಲ್ಟೇಜ್ನಲ್ಲಿನ ಈ ಕಾಯಿಲ್ i1 i2 ಕಾರಣದಿಂದಾಗಿ ಪ್ರಚೋದಿಸಲ್ಪಡುತ್ತದೆ ಆದರೆ ಅದು ಡಾಟ್ ಅನ್ನು ಬಿಡುವ ಡಾಟ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಚಿನ್ಹೆ j 2 ಪರಸ್ಪರ ಪ್ರತಿಕ್ರಿಯಾತ್ಮಕತೆಯು j2 j 2 i 1 i 2 ಆಗಿದೆ ಈಗ ಮುಂದಿನದು ವೋಲ್ಟೇಜ್ ಪ್ರೇರಿತವಾಗಿದೆ ಇಲ್ಲಿ ಸುರುಳಿಯಿಂದಾಗಿ ಈ ಸುರುಳಿಯಲ್ಲಿ j 2ಇರುತ್ತದೆ ಇಲ್ಲಿರುವ ಬಾಣವನ್ನು ನೋಡಿ ಅದು ಮೇಲ್ಮುಖವಾಗಿದೆ ನಾನು ಅದನ್ನು j 2 i 2 ಇಲ್ಲಿ ಮಾಡಿದ್ದೇನೆ ಅದು ನಂತರ j 2 i2 ನಂತರ 10 90 ಡಿಗ್ರಿ ಕೋನ 90 ಡಿಗ್ರಿ 10 ಕೋನ 0 ಡಿಗ್ರಿ ಆದ್ದರಿಂದ ಇದು ಸಮೀಕರಣ 2 ಇದು ಸಮೀಕರಣ 1 i1 ಮತ್ತು i2 ಗಾಗಿ ಪರಿಹರಿಸುತ್ತದೆ ನೀವು ಇದನ್ನು ಅರ್ಥಮಾಡಿಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇದನ್ನು ಈ ಸಮಸ್ಯೆಯನ್ನು ಅರ್ಥಮಾಡಿಕೊಂಡಿದ್ದರೆ ಸಂಪೂರ್ಣವಾಗಿ ಬೇರೆ ಯಾವುದನ್ನೂ ಪರಿಹರಿಸಲು ಯಾವುದೇ ಸಮಸ್ಯೆ ಇಲ್ಲ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ನಲ್ಲಿನ ಸಮಸ್ಯೆ ಡಾಟ್ ಸಮಾವೇಶವನ್ನು ನೋಡಬೇಕಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಮೀಕರಣ 1 ಮತ್ತು 2 ಅನ್ನು ಪರಿಹರಿಸಿದರೆ i1 1 015 ಕೋನ 113 96 ಡಿಗ್ರಿ ಆಂಪಿಯರ್ ಸಿಗುತ್ತದೆ ನನ್ನಲ್ಲಿರುವ ಸಂಪೂರ್ಣ ಪರಿಹಾರಗಳನ್ನು ನೋಡಿ ಆದರೆ ಇಲ್ಲಿ ನಾನು ಎಲ್ಲವನ್ನು ಬರೆದಿಲ್ಲ ಅದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ದಯವಿಟ್ಟು ಇದನ್ನು ಮಾಡಿ ಇದು ಒಂದು ಎಕ್ಸಸೈಜ್ ಇದನ್ನು ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ನಂತರ Vc ಇದು ಕರೆಂಟ್ ಆಗಿರುತ್ತದೆ ಈ ಕರೆಂಟ್ i1 ಈ ಮೂಲಕ ಹರಿಯುತ್ತಿದೆ ಕರೆಂಟ್ i1 ಈ Vc ಮೂಲಕ ಹರಿಯುತ್ತಿದೆ ಈ Vc ಈ i1 j 10 ಆಗಿರುತ್ತದೆ ಅದು ಇಲ್ಲಿ ಬರೆಯಲಾಗಿದೆ ಇದು i1 j 10 ಆದ್ದರಿಂದ ಇದು i1 113 96 ಡಿಗ್ರಿ ಮತ್ತು j 10 ಅಂದರೆ ಇದು R 1 96 10 ಕೋನ 90 ಡಿಗ್ರಿ ಆದ್ದರಿಂದ 90 113 96 ಇದು R10 15 ಕೋನ 23 96 ಡಿಗ್ರಿ ವೋಲ್ಟ್ ಆಗಿರುತ್ತದೆ ಇದು ಉತ್ತರವಾಗಿದೆ ಈಗ ಇದು 3 ಡಾಟ್ ಗಳು 3 ಡಾಟ್ ಗಳಾಗಿದ್ದಾಗ ಪರೀಕ್ಷೆಯ ಉದ್ದೇಶಕ್ಕಾಗಿ ಒಂದು ವಿಷಯವನ್ನು ಹೇಳುತ್ತೇನೆ 3 ಡಾಟ್ ಗಳು ಸ್ವಲ್ಪ ಕ್ಲಿಷ್ಟವಾಗಿದೆ ಏಕೆಂದರೆ ಅವು ಸಮಯವನ್ನು ತೆಗೆದುಕೊಳ್ಳುತ್ತವೆ ಆದರೆ ಈ 3 ಡಾಟ್ ಗಳು ಅಲ್ಲಿ ಈ ಎಲ್ಲಾ ಸಮೀಕರಣಗಳನ್ನು ನಾನು ಬರೆದಿದ್ದೇನೆ ದಯವಿಟ್ಟು ಬರೆಯಿರಿ ನಾನು ಅದನ್ನು ವಿವರಿಸುವುದಿಲ್ಲ ಈಗ ಎಲ್ಲವೂ ಸರಿಯಾಗಿದೆ ಅದು ನನ್ನ ಸಮಯವನ್ನು ಉಳಿಸುತ್ತದೆ ಆದ್ದರಿಂದ ನಾನು ಈ ಎಲ್ಲ ಪರಸ್ಪರ ವಿಷಯಗಳನ್ನು ಹೇಗೆ ಬರೆದಿದ್ದೇನೆ ಅವು cyclic ಕರೆಂಟ್ ಅನ್ನು ನೀಡಲಾಗಿದೆ ನಾನು ತೆಗೆದುಕೊಂಡ ರೀತಿ ಮತ್ತು ಈ ಎಲ್ಲಾ ಸಮೀಕರಣಗಳನ್ನು ನೋಡಿ ನಾನು ಸರ್ಕ್ಯೂಟ್ ಅನ್ನು ಬರೆದಿದ್ದೇನೆ ಮೊದಲು ಸರ್ಕ್ಯೂಟ್ ಅನ್ನು ಸೆಳೆಯಿರಿ ನಂತರ ನಾನು ಹೇಗೆ ಬರೆದಿದ್ದೇನೆ ಎಂಬ ಸಮೀಕರಣಗಳನ್ನು ನೋಡಿ ಮತ್ತು ಈ ಎಲ್ಲ ವಿಷಯಗಳನ್ನು ನೋಡಿ ಈ ಎಲ್ಲ ವಿಷಯಗಳನ್ನು ಬರೆದದ್ದು ಎಲ್ಲವೂ ಸರಿಯಾಗಿರುತ್ತದೆ ಆದ್ದರಿಂದ ದಯವಿಟ್ಟು ಮೊದಲು ಸ್ವತಃ ಬರೆಯಿರಿ ನಂತರ ಇದನ್ನು ನೋಡಿ ನಂತರ ಏನು ಬರೆಯಲಾಗಿದೆ ಎಂಬುದನ್ನು ನೋಡಿ ನಂತರ ಸ್ವಲ್ಪ ಸಮಯ ಉಳಿತಾಯವಾಗುತ್ತದೆ ಮತ್ತು frequency ಡೊಮೇನ್ನಲ್ಲಿ ನಾನು ಮೊದಲೇ d d t ಗೆ ಹೇಳಿದ ಹಾಗೆ ಮಾಡಿದರೆ j ಅನ್ನು ಬದಲಾಯಿಸಿ ಆದ್ದರಿಂದ ಸಮೀಕರಣವು ಈ ರೀತಿ ಇರುತ್ತದೆ ಈ ಎಲ್ಲಾ ಸಮೀಕರಣಗಳು ಈ ರೀತಿಯಾಗಿರುತ್ತವೆ ಮತ್ತು ಅಂತಿಮವಾಗಿ equivalent ಡೊಮೇನ್ ddt ಬದಲಿಗೆ j ω ಮತ್ತು ನಂತರ ನಂತರ ಈ ಒಂದು ಸಮಾನ 1 ಅನ್ನು ನೋಡಿ ಇದು ಎಕ್ಸಸೈಜ್ ಅಥವಾ ಎಲ್ಲವನ್ನೂ ಮುಂದೆ ನೀಡಲಾಗುತ್ತದೆ ಮುಂದಿನದು ಇದು ಮತ್ತೊಂದು ಸಮಸ್ಯೆ ಇದು ಈ ಸಮಸ್ಯೆಯು ತುಂಬಾ ಆಸಕ್ತಿದಾಯಕ ಸಮಸ್ಯೆಯಾಗಿದೆ ಆಯಾ ಸ್ವಯಂ ಪ್ರಚೋದಕಗಳೊಂದಿಗಿನ 2 ಸಂಯೋಜಿತ ಸುರುಳಿಗಳು L 1 0 05 ಹೆನ್ರಿ ಮತ್ತು L 2 0 2 ಹೆನ್ರಿ coupling ನ್ನು ಹೊಂದಿದೆ ಕಾಯಿಲ್ 1 ನಲ್ಲಿನ ಕರೆಂಟ್ i1 ಇದ್ದರೆ ಅದು 5 sin 400 t ಅಂದರೆ ω 400 ನೀಡಲಾಗುತ್ತದೆಕಾಯಿಲ್ 2 ರಲ್ಲಿ ವೋಲ್ಟೇಜ್ ಮತ್ತು ಕಾಯಿಲ್ 1 ರ ಗರಿಷ್ಠ ಫ್ಲಕ್ಸ್ ಸೆಟಪ್ ಅನ್ನು ನಿರ್ಧರಿಸುತ್ತದೆ ಆದ್ದರಿಂದ ಪರಿಹಾರವು L1 L2 ಗಿಂತ K M √ L1 L2 ಅಂದರೆ K ಗಿಂತ A ಅಥವಾ M √ L1 L2 ಎಂದು ನಮಗೆ ತಿಳಿದಿದೆ ಆದ್ದರಿಂದ M K √ L1 L2 ಆದ್ದರಿಂದ K ಗೆ 0 5 ಮತ್ತು L1 L2 ಅನ್ನು√ 0 05 0 2 ಎಂದು ನೀಡಲಾಗುತ್ತದೆ ಆದ್ದರಿಂದ M ಪರಸ್ಪರ ಪ್ರಚೋದನೆ 0 05 ಹೆನ್ರಿಯಾಗುತ್ತದೆ ಈಗ ಕಾಯಿಲ್ 2 ನ ವೋಲ್ಟೇಜ್ ನೀಡಲಾಗಿದೆ ಕಾಯಿಲ್ 2 ನಲ್ಲಿ M d i1 d t ಎಂದು ನಮಗೆ ತಿಳಿದಿದೆ ಆದ್ದರಿಂದ M 0 5 ಆಗಿದೆ ಅಲ್ಲಿ i1 ಗೆ 5 sin 400 t ನೀಡಲಾಗುತ್ತದೆ ಆದ್ದರಿಂದ derivative ತೆಗೆದುಕೊಂಡರೆ v 2 100 cosine 400 t ಆಗುತ್ತದೆ ಆದ್ದರಿಂದ ಇದರರ್ಥ v 2 ನಮಗೆ ತಿಳಿದಿರುವ N 2 dΦ 1 2 dt ಆದರೆ ನಾವು v2 1000 cos 400t ಅನ್ನು ಪಡೆದುಕೊಂಡಿದ್ದೇವೆ ಈಗ ಈ ಸಂದರ್ಭದಲ್ಲಿ ಇಲ್ಲಿ v2 ಬ ದಲಿಗೆ N2 ಎಂದು ತಿಳಿದಿದೆ ಮತ್ತು ಸಂಯೋಜಿಸಬೇಕಾಗಿದೆ ಆದ್ದರಿಂದ 100 cos 400 t N 2 1000 ತಿರುವುಗಳು ಇದಕ್ಕೆ dΦ 1 2 dt ಅಥವಾ Φ1 2 1000 ಎಂದು ನೀಡಲಾಗುತ್ತದೆ ಆದ್ದರಿಂದ 10 ಪವರ್ 3 100 cos 400 t dt ಇದನ್ನು ಸಂಯೋಜಿಸಿದರೆ Φ1 2 0 25 10 ಪವರ್ 3 sin 400 t ವೆಬರ್ ಆಗಿರುತ್ತದೆ ಆದ್ದರಿಂದ Φmax 0 25 10 ಪವರ್ 3 ವೆಬರ್ ಆಗಿರುತ್ತದೆ ಇದು Φmax 0 25 ಮಿಲಿವೆಬರ್ ಆಗಿದೆ ಹಾಗೆಯೆ ಅಂದರೆ K Φ 12Φ1 Φ1 total ಫ್ಲಕ್ಸ್ ಮತ್ತು Φ 1 2 ಇತರ ಸುರುಳಿಯನ್ನು ಸಂಪರ್ಕಿಸುವ ಫ್ಲಕ್ಸ್ ಎಂದು ತಿಳಿಯಿರಿ ಆದ್ದರಿಂದ K ವಾಸ್ತವವಾಗಿ Φ 1 2Φ 1 ಅಥವಾ Φ 2 1 Φ 2 ಅಂದರೆ Φ 2 total ಫ್ಲಕ್ಸ್ ಮತ್ತು ಫ್ಲಕ್ಸ್ 1 Φ 2 1 ಎಂಬುದು ಕಾಯಿಲ್ 1 ನಲ್ಲಿ Φ 2 1 ಫ್ಲಕ್ಸ್ ಸಂಪರ್ಕವಾಗಿದೆ ಆದ್ದರಿಂದ K Φ12Φ 1 ಅಥವಾ Φ21 Φ2 ಅನ್ನು ಬರೆಯಬಹುದು ಇದು ಕೂಡ coefficient ವನ್ನು ಜೋಡಿಸುತ್ತದೆ ಇದು ನಾವು ಮೊದಲು ರೇಖಾಚಿತ್ರದಲ್ಲಿ ನೋಡಿದ ಸ್ಲೈಡ್ನಲ್ಲಿ ಇದೆ Φ1 Φ11 Φ12 ಅಂದರೆ K Φ12Φ1 ಅಥವಾ ಪ್ರತಿಯಾಗಿ ಅಥವಾ ಅದೇ ಫಿಲೋಸೊಫಿಯನ್ನು ಹಾಕಬಹುದು ಅಥವಾ Φ1 max Φ12 max K ಅನ್ನು ಹಾಕಬಹುದು ಇಲ್ಲಿಂದ ಈ ಸಮೀಕರಣದಿಂದ Φ1 Φ12 K ಎಂದು ಬರೆಯಬಹುದು ಅಥವಾ Φ1 max Φ12 max K ಎಂದು ಬರೆಯಬಹುದು ಅದು 0 5 ಮಿಲ್ಲಿವೆಬರ್ ಅನ್ನು ಪಡೆಯುತ್ತದೆ 5 ಆದ್ದರಿಂದ Φ1 max 0 5 ಮಿಲಿವೆಬರ್ ಆದ್ದರಿಂದ ಈ ಸಮಸ್ಯೆ ಆಸಕ್ತಿದಾಯಕ ಸಮಸ್ಯೆ ಮತ್ತು ತುಂಬಾ ಸರಳವಾದ ಸಮಸ್ಯೆ ಆದ್ದರಿಂದ ಈಗ ಇದು ರೇಖಾಚಿತ್ರದಲ್ಲಿ ನೀಡಲಾದ ಡಾಟ್ ಗಳಿಗೆ 5 Ω ಪ್ರತಿರೋಧನಾದ್ಯಂತ ವೋಲ್ಟೇಜ್ ಅನ್ನು ನಿರ್ಧರಿಸುತ್ತದೆ ನಂತರ 1 ಸುರುಳಿಯಲ್ಲಿ ಧ್ರುವೀಯತೆಯನ್ನು ಹಿಮ್ಮುಖಗೊಳಿಸಿ ಮತ್ತು ಪುನರಾವರ್ತಿಸಿ ಆದ್ದರಿಂದ ಈ ಸಮಸ್ಯೆಯನ್ನು ನೀಡಲಾಗಿದೆ K coupling coefficient 0 88 j ನೀಡಲಾಗಿದೆ ಆದ್ದರಿಂದ 5 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ಕೇಳಲಾಗಿದೆ ಆದ್ದರಿಂದ ಈ ಎಲ್ಲಾ XL1 5 Ω XL2 5 Ω L1 L2 ಗಿಂತ K M √ L1 L2 ಅನ್ನು ಎಲ್ಲವನ್ನೂ ನೀಡೋಣ ಆದ್ದರಿಂದ M ನಂತರ K ಈ ವಿಷಯದವರೆಗೆ ನಾನು ತೋರಿಸುತ್ತಿದ್ದೇನೆ ದಯವಿಟ್ಟು ಅದನ್ನು ಪರಿಹರಿಸಿ ದಯವಿಟ್ಟು ಸೂಚಿಸಿ ಡಾಟ್ ಕನ್ವೆನ್ಷನ್ ನೀಡಲಾಗಿದೆ ಕರೆಂಟ್ ಡಾಟ್ ಅನ್ನು ಬಿಟ್ಟು ಡಾಟ್ ಅನ್ನು ಪ್ರವೇಶಿಸುತ್ತಿದೆ ಇದರರ್ಥ ಇದೇ ರೀತಿಯ ಸಮಸ್ಯೆಯನ್ನು ಹಿಂದಿನ ಹಿಂದಿನ ಪ್ರಾಬ್ಲಮ್ ನಲ್ಲಿ ಸಹ ತೋರಿಸಲಾಗಿದೆ ಆದ್ದರಿಂದ ith ಸೆಕೆಂಡ್ ಅನ್ನು ಪರಿಗಣಿಸುವಾಗ ಮಾತನಾಡುವಾಗ ಈ ಲೂಪ್ ದೊಡ್ಡದಾಗಿದೆ ಆ ಸಮಯದಲ್ಲಿ ಇಡೀ ಒಂದನ್ನು ಪರಿಗಣಿಸುವಾಗ ಮ್ಯೂಚುವಲ್ ಪ್ರಚೋದಕ ಮ್ಯೂಚುವಲ್ ವೋಲ್ಟೇಜ್ಗಾಗಿ ಪುನರಾವರ್ತನೆ ಇರುತ್ತದೆ ಆದ್ದರಿಂದ ದಯವಿಟ್ಟು ಅದನ್ನು ಪರಿಹರಿಸಿ ನಾನು ಅದನ್ನು ಪರಿಹರಿಸಲು ಹೇಳುತ್ತಿಲ್ಲ ಈ ವೀಡಿಯೊ ಉಪನ್ಯಾಸವನ್ನು ಓದಿದಾಗ ಅದನ್ನು ಪರಿಹರಿಸಿ ಮತ್ತು ಆ ಸಮಯದಲ್ಲಿ ಸರಿಯಾದ ಉತ್ತರ ಸಿಕ್ಕಿದೆಯೆ ಅಥವಾ ಇಲ್ಲವೇ ಎಂಬ ಉತ್ತರವನ್ನು ಕೇಳಿ ನಾನು ಸರಿಯಾದ ಉತ್ತರವನ್ನು ನೀಡುತ್ತೇನೆ ಆದರೆ ಎಲ್ಲವನ್ನೂ ವೇದಿಕೆಯಲ್ಲಿ ಇಡುತ್ತೇನೆ ಆದ್ದರಿಂದ ಈಗ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಮುಗಿದಿದೆ ಈಗ ನನ್ನ ಪ್ರಶ್ನೆ ಏನೆಂದರೆ DC ಸರ್ಕ್ಯೂಟ್ ಸಿಂಗಲ್ ಫೇಸ್ AC ಸರ್ಕ್ಯೂಟ್ 3 ಫೇಸ್ AC ಸರ್ಕ್ಯೂಟ್ ರೆಸೋನೆನ್ಸ್ maximum power transfer ಪ್ರಮೇಯ ಮತ್ತು ಮ್ಯಾಗ್ನೆಟಿಕ್ ಸರ್ಕ್ಯೂಟ್